ನಾವು ಇಲ್ಲಿಯವರೆಗೆ ಚರ್ಚಿಸಿದ ವಿವಿಧ ಪ್ರದರ್ಶನ ಪ್ರಯೋಗಗಳನ್ನು ನೀವು ನೋಡಿದ್ದೀರಿ ಉದಾಹರಣೆಗೆ ನೀವು ಬೆಳಕನ್ನು ಆನ್ ಮಾಡಬಹುದು ಅಥವಾ ಆಫ್ ಮಾಡಬಹುದು ನೀವು ಎಲ್ಇಡಿಯನ್ನು ಬೆಳಗಬಹುದು ಹಲವು ವಿಷಯಗಳನ್ನು ಅವಲಂಬಿಸಿ ನೀವು ಅದನ್ನು ಆಫ್ ಮಾಡಬಹುದು ಹಲವು ರೀತಿಯ ಸಂವೇದಕಗಳು ಇವೆ ನೀವು ಹೊರಗಿನ ಪ್ರಪಂಚದಿಂದ ಕೆಲವು ನಿಯತಾಂಕಗಳನ್ನು ಓದಬಹುದು ಮತ್ತು ಅಕ್ಚುಯೇಟರ್ ಮತ್ತು ಔಟ್ಪುಟ್ ಸಾಧನಗಳನ್ನು ಬಳಸಿ ನೀವು ಕೆಲವು ಡೇಟಾ ವನ್ನು ಹೊರಗಿನ ಪ್ರಪಂಚಕ್ಕೆ ಔಟ್ಪುಟ್ ಮಾಡಬಹುದು ಈಗ ಈ ಉಪನ್ಯಾಸದಲ್ಲಿ ನಾವು ಕಂಟ್ರೋಲ್ ಸಿಸ್ಟಮ್ಸ್ ಎಂಬ ವಿಷಯದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಮಾತನಾಡುತ್ತೇವೆ ಕಂಟ್ರೋಲ್ ಸಿಸ್ಟಮ್ಸ್ ಬಗ್ಗೆ ಮೂಲ ಕಲ್ಪನೆಯನ್ನು ನಾವು ಪರಿಶೀಲಿಸುತ್ತೇವೆ ಮತ್ತು ಅದು ಎಂಬೆಡೆಡ್ ಸಿಸ್ಟಮ್ ವಿನ್ಯಾಸದ ಸಂದರ್ಭದಲ್ಲಿ ಏಕೆ ಮುಖ್ಯವಾಗಿದೆ ಎಂಬುದನ್ನು ನೋಡುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ನಿರ್ದಿಷ್ಟವಾಗಿ ಕ್ಲೋಸ್ಡ್ ಲೂಪ್ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ಆನ್ ಆಫ್ ನಿಯಂತ್ರಣ ಮತ್ತು PID ನಿಯಂತ್ರಣದಂತಹ ವಿವಿಧ ರೀತಿಯ ನಿಯಂತ್ರಣ ಕಾರ್ಯವಿಧಾನದ ಬಗ್ಗೆ ಮಾತನಾಡುತ್ತೇವೆ ನಾನು ಮೈಕ್ರೊಕಂಟ್ರೋಲರ್ನೊಂದಿಗೆ ಹೀಟರ್ ಅನ್ನು ಸಂಪರ್ಕಿಸುತ್ತಿದ್ದೇನೆ ಎಂದು ಭಾವಿಸೋಣ ಹೀಟರ್ ಬಿಸಿಯಾಗಿದ್ದರೆ ಅದನ್ನು ಆಫ್ ಮಾಡುತ್ತಿದ್ದೇನೆ ಮತ್ತೆ ತಂಪಾಗಿದ್ದರೆ ನಾನು ಅದನ್ನು ಆನ್ ಮಾಡುತ್ತೇನೆ ಆದರೆ ನಾನು ಈ ಪ್ರಕ್ರಿಯೆಯನ್ನು ಸ್ವಯಂಚಾಲಿತ ಗೊಳಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ತಾಪಮಾನವು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾದಾಗಲೆಲ್ಲಾ ಅಂದರೆ 25 ಡಿಗ್ರಿ ಸೆಂಟಿಗ್ರೇಡ್ ಎಂದು ಹೇಳೋಣ ಆಗ ನಾನು ಹೀಟರ್ ಅನ್ನು ಆನ್ ಮಾಡಬೇಕು ಅದು ಹೆಚ್ಚಿದ್ದರೆ ನಾನು ಅದನ್ನು ಆರಿಸಬೇಕು ಆದರೆ ಆ ಕಾರ್ಯವಿಧಾನಕ್ಕಾಗಿ ಸ್ಥಳದಲ್ಲಿ ಪ್ರತಿಕ್ರಿಯೆ ಇರಬೇಕು ನನ್ನ ಹೀಟರ್ ಅನ್ನು ನಿಯಂತ್ರಿಸಲು ನನಗೆ ಸಾಧ್ಯವಾಗುವಂತೆ ಮಾತ್ರವಲ್ಲ ಪ್ರಸ್ತುತ ತಾಪಮಾನದ ಮೌಲ್ಯವನ್ನು ಸಹ ನಾನು ಓದಲು ಸಾಧ್ಯವಾಗಬೇಕು ತಾಪಮಾನವು ಕಡಿಮೆ ಅಥವಾ ಹೆಚ್ಚಿದೆಯೇ ಎಂದು ನಾನು ಸ್ವಯಂಚಾಲಿತವಾಗಿ ತಿಳಿದುಕೊಳ್ಳಬೇಕು ಅದು ಚಿತ್ರಕ್ಕೆ ಬರುವ ಕ್ಲೋಸ್ಡ್ ಲೂಪ್ ನಿಯಂತ್ರಣ ವ್ಯವಸ್ಥೆಯ ಕಲ್ಪನೆ ನಾವು ಹೇಳುತ್ತಿರುವುದು ಈಗ ಮಾತನಾಡಿದಂತಹ ಅನೇಕ ಎಂಬೆಡೆಡ್ ಸಿಸ್ಟಮ್ ಅಪ್ಲಿಕೇಶನ್ಗಳಿವೆ ಉದಾಹರಣೆಯಲ್ಲಿ ನಾನು ನಿಯತಾಂಕಗಳನ್ನು ತಾಪಮಾನ ತೇವಾಂಶ ಎಂದು ತೆಗೆದುಕೊಂಡಿದ್ದೇನೆ ಅದು ಯಾವುದಾದರೂ ಆಗಿರಬಹುದು ಈಗ ನೀವು ಗ್ರಹಿಸಿದ ಮೌಲ್ಯವನ್ನು ಅವಲಂಬಿಸಿ ನೀವು ಸರಿಪಡಿಸುವ ಕ್ರಮ ತೆಗೆದುಕೊಳ್ಳಬಹುದು ಸ್ವೀಕಾರಾರ್ಹ ಮಿತಿಯಲ್ಲಿ ಅದನ್ನು ನಿರ್ವಹಿಸಲು ತಾಪಮಾನಕ್ಕಾಗಿ ನನ್ನ ಸ್ವೀಕಾರಾರ್ಹ ಮಿತಿ 25 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳೋಣ ತಾಪಮಾನವು ಅದರ ಕೆಳಗೆ ಬೀಳುತ್ತಿದೆ ಎಂದು ನೀವು ಕಂಡುಕೊಂಡರೆ ನೀವು ಹೀಟರ್ ಅನ್ನು ಆನ್ ಮಾಡಬೇಕು ತಾಪಮಾನವು ಅದರ ಮೇಲೆ ಹೋಗುತ್ತಿದೆ ಎಂದು ನೀವು ಕಂಡುಕೊಂಡರೆ ಹವಾನಿಯಂತ್ರಣ ಕಾರ್ಯವಿಧಾನವಿದ್ದರೆ ನೀವು ಅದನ್ನು ಆನ್ ಮಾಡಬೇಕು ನಾನು ಮಾತನಾಡುತ್ತಿರುವ ಸಂವೇದನೆ ಮತ್ತು ಪ್ರತಿಕ್ರಿಯೆಯ ಕಲ್ಪನೆ ಇದು ನೀವು ಯೋಚಿಸಬಹುದಾದ ಹಲವು ಅಪ್ಲಿಕೇಶನ್ಗಳು ಇರಬಹುದು ಕೋಣೆಯ ತಾಪಮಾನ ಅಥವಾ ಒಲೆಯಲ್ಲಿ ಮೋಟರ್ನ ವೇಗ ಇತ್ಯಾದಿ ಇವು ನಿಯಂತ್ರಣ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ವಿಶಾಲವಾಗಿ ಹೇಳುವುದಾದರೆ ನಿಯಂತ್ರಣ ವ್ಯವಸ್ಥೆಗಳು ಓಪನ್ ಲೂಪ್ ಅಥವಾ ಕ್ಲೋಸ್ಡ್ ಲೂಪ್ ಆಗಿರಬಹುದು ಓಪನ್ ಲೂಪ್ ಎಂದರೆ ಯಾವುದೇ ಪ್ರತಿಕ್ರಿಯೆ ವ್ಯವಸ್ಥೆ ಇಲ್ಲ ನೀವು ಹೀಟರ್ ಅನ್ನು ಮಾತ್ರ ಆನ್ ಮಾಡುತ್ತಿದ್ದೀರಿ ಅಥವಾ ಆಫ್ ಮಾಡುತ್ತಿದ್ದೀರಿ ಆದರೆ ನೀವು ತಾಪಮಾನದ ಮೌಲ್ಯವನ್ನು ಓದುವುದಿಲ್ಲ ಆದರೆ ಕ್ಲೋಸ್ಡ್ ಲೂಪ್ ಎಂದರೆ ನೀವು ನಿಯಂತ್ರಿಸುವುದು ಮಾತ್ರವಲ್ಲ ಪ್ರತಿಕ್ರಿಯೆಯ ಕಾರ್ಯವಿಧಾನವೂ ಇದೆ ಸ್ವಾಭಾವಿಕವಾಗಿ ಇದು ಹೆಚ್ಚು ಅತ್ಯಾಧುನಿಕವಾಗಿದೆ ಏಕೆಂದರೆ ಪ್ರತಿಕ್ರಿಯೆಯ ಆಧಾರದ ಮೇಲೆ ನೀವು ಕೆಲವು ಸರಿಪಡಿಸುವ ಸಂಕೇತವನ್ನು ಕಳುಹಿಸಬಹುದು ಈ ವ್ಯಾಪ್ತಿಯಲ್ಲಿ ತಾಪಮಾನವನ್ನು ಕಾಪಾಡಿಕೊಳ್ಳಲು ನೀವು ಅದಕ್ಕೆ ಅನುಗುಣವಾಗಿ ಹೀಟರ್ ನಿಯಂತ್ರಣವನ್ನು ಕಳುಹಿಸಬೇಕು ಎಂದು ಹೇಳೋಣ ಇದು ಮೂಲ ಕಲ್ಪನೆ ವಿಶಿಷ್ಟವಾದ ಕ್ಲೋಸ್ಡ್ ಲೂಪ್ ನಿಯಂತ್ರಣ ವ್ಯವಸ್ಥೆಯ ರೇಖಾಚಿತ್ರವನ್ನು ನೋಡೋಣ ಈ ರೇಖಾಚಿತ್ರವು ಏನು ಒಳಗೊಂಡಿದೆ ಇಲ್ಲಿ ನಾವು ಒಂದು ಗುರಿಯೊಂದಿಗೆ ಪ್ರಾರಂಭಿಸುತ್ತೇವೆ ಗುರಿ ಎಂದರೆ ನಾವು ನಿಯತಾಂಕವನ್ನು ಕೆಲವು ನಿರ್ದಿಷ್ಟ ಮಟ್ಟದಲ್ಲಿ ನಿರ್ವಹಿಸಲು ಬಯಸುತ್ತೇವೆ ತಾಪಮಾನಕ್ಕಾಗಿ ಅದು 25 ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳೋಣ ಔಟ್ಪುಟ್ ನಿಂದ ನಾನು ಕುಳಿತಿರುವ ಕೋಣೆಯಲ್ಲಿ ಪ್ರತಿಕ್ರಿಯೆಯ ಮಾರ್ಗವಿರುತ್ತದೆ ಎಂದು ಹೇಳೋಣ ಇದರರ್ಥ ಕೆಲವು ಸಂವೇದಕಗಳು ಇರುತ್ತವೆ ಅದು ತಾಪಮಾನವನ್ನು ಓದುತ್ತವೆ ಮತ್ತು ಅವು ಕೆಲವು ಪ್ರತಿಕ್ರಿಯೆ ಮೌಲ್ಯವನ್ನು ಹಿಂದಕ್ಕೆ ಕಳುಹಿಸುತ್ತವೆ ಈ ಪ್ರತಿಕ್ರಿಯೆ ನೀವು ಏನು ಓದುತ್ತಿದ್ದರೂ ಅದು ನಿಗದಿತ ಗುರಿಗಿಂತ ಕಡಿಮೆ ಅಥವಾ ಹೆಚ್ಚಾಗಿದೆ ಎಂಬುದನ್ನು ಕಂಪಾರೇಟರ್ ಪರಿಶೀಲಿಸುತ್ತದೆ ಅದನ್ನು ಅವಲಂಬಿಸಿ ನೀವು ಫಾರ್ವರ್ಡ್ ಪಥದಲ್ಲಿ ಕೆಲವು ರೀತಿಯ ಸರಿಪಡಿಸುವ ಕ್ರಿಯೆಯನ್ನು ಕಳುಹಿಸಬೇಕಾಗುತ್ತದೆ ಇದರಿಂದ ನಿಯತಾಂಕದ ಔಟ್ಪುಟ್ ಮೌಲ್ಯವು ನಿಗದಿತ ಗುರಿಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿದೆ ಕ್ಲೋಸ್ಡ್ ಲೂಪ್ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದುವ ಒಟ್ಟಾರೆ ಉದ್ದೇಶ ಇದು ರೇಖಾಚಿತ್ರವನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸೋಣ ನಾವು ಇಲ್ಲಿ ಗುರಿಯ ಬಗ್ಗೆ ಮಾತನಾಡೋಣ ಅದನ್ನು ನಾವು ಸೆಟ್ಪಾಯಿಂಟ್ ಎಂದು ಕರೆಯುತ್ತಿದ್ದೇವೆ ಅದೇ ಮಟ್ಟವನ್ನು ನಾವು ಹೊಂದಿಸುತ್ತಿದ್ದೇವೆ ಅಲ್ಲಿ ನೀವು ಭೌತಿಕ ನಿಯತಾಂಕದ ಮೌಲ್ಯವನ್ನು ಮತ್ತು ಔಟ್ಪುಟ್ ಅನ್ನು ಕಾಪಾಡಿಕೊಳ್ಳಲು ಬಯಸುತ್ತೀರಿ ಮತ್ತು ಕೆಲವು ಸಂವೇದಕದ ಮೂಲಕ ನಾವು ಅದನ್ನು ಅಳೆಯುತ್ತಿದ್ದೇವೆ ನನ್ನ ಸೆಟ್ಪಾಯಿಂಟ್ S ಎಂದು ಹೇಳೋಣ ನನ್ನ ಅಳತೆ ಮಾಡಿದ ಮೌಲ್ಯವು M ಮತ್ತು ದೋಷ S M ಎಂದು ಹೇಳೋಣ ಅವು ಸಮಾನವಾಗಿದ್ದರೆ ಅದು ಉತ್ತಮವಾಗಿರುತ್ತದೆ ಏಕೆಂದರೆ ನನ್ನ ಔಟ್ಪುಟ್ ಕೇವಲ ಸೆಟ್ ಪಾಯಿಂಟ್ನಲ್ಲಿರುತ್ತದೆ ಆದರೆ ಅದು ಕಡಿಮೆ ಅಥವಾ ಹೆಚ್ಚಾಗಿದೆ ಎಂಬ ದೋಷವನ್ನು ಅವಲಂಬಿಸಿ ಇಲ್ಲಿ ಕುಳಿತುಕೊಳ್ಳುವ ನಿಯಂತ್ರಕ ಇರುತ್ತದೆ ನನ್ನ ಸಿಸ್ಟಮ್ಗೆ ನಿಯಂತ್ರಣ ಸಂಕೇತವನ್ನು ಹೇಗೆ ಉತ್ಪಾದಿಸುವುದು ಎಂದು ನಿಯಂತ್ರಕ ನಿರ್ಧಾರ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ನನ್ನ ಹೀಟರ್ ಅಥವಾ ಎಸಿ ಯಂತ್ರ ಅಥವಾ ನಾನು ಏನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇನೋ ಅದು ನನ್ನ ಸಿಸ್ಟಮ್ ಮೈಕ್ರೊಕಂಟ್ರೋಲರ್ ನಿಯಂತ್ರಕ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸಲಿದ್ದು ಅದು ನಿಯಂತ್ರಣ ಸಂಕೇತವನ್ನು ಹೇಗೆ ಉತ್ಪಾದಿಸುವುದು ಮತ್ತು ಇದರಿಂದ ನನ್ನ ಔಟ್ಪುಟ್ ನನ್ನ ಸೆಟ್ ಪಾಯಿಂಟ್ಗೆ ಸಾಧ್ಯವಾದಷ್ಟು ಹೇಗೆ ಹತ್ತಿರವಿರಿಸುವುದು ಎಂಬ ಬುದ್ಧಿವಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿಯೇ ನಿಯಂತ್ರಕದ ಪಾತ್ರ ಬರುತ್ತದೆ ನಾವು ಯೋಚಿಸಬಹುದಾದ ನಿಯಂತ್ರಕಗಳ ವಿವಿಧ ಪರ್ಯಾಯ ವಿನ್ಯಾಸಗಳು ಇರಬಹುದು ಮೊದಲು ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಇದು ರೂಮ್ ಹೀಟರ್ ನ ತುಂಬಾ ಸರಳ ಉದಾಹರಣೆಯಾಗಿದೆ ನಾನು ಅಗತ್ಯವಿರುವ ತಾಪಮಾನವನ್ನು ಹೊಂದಿಸಿರುವ ರೂಮ್ ಹೀಟರ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಇಲ್ಲಿ ನಾನು ಸಾಕಷ್ಟು ಶೀತಲವಾಗಿರುವ ಸ್ಥಳದಲ್ಲಿದ್ದೇನೆ ಎಂದು ನಾನು ಊಹಿಸುತ್ತಿದ್ದೇನೆ ಇದರರ್ಥ ನೀವು ಬಿಸಿಯಾಗಿರುವ ಸ್ಥಳದಲ್ಲಿ ವಾಸಿಸುತ್ತಿದ್ದರೆ ಈ ಉದಾಹರಣೆಯನ್ನು ನೀವು ಪ್ರಶಂಸಿಸಲು ಸಾಧ್ಯವಿಲ್ಲ ನಾನು ತುಂಬಾ ತಂಪಾಗಿರುವ ಸ್ಥಳದಲ್ಲಿ ಉಳಿದುಕೊಂಡಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ನನಗೆ ರೂಮ್ ಹೀಟರ್ ಅಗತ್ಯವಿದೆ ಪ್ರತಿಕ್ರಿಯೆ ಮಾರ್ಗದಲ್ಲಿ ತಾಪಮಾನ ಸಂವೇದಕ ಇರುತ್ತದೆ ನಿಜವಾದ ತಾಪಮಾನವನ್ನು ಗ್ರಹಿಸಲಾಗುತ್ತದೆ ಕಂಪಾರೇಟರ್ ಈ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತದೆ ಮತ್ತು ಮುಂದಿನ ಹಾದಿಯಲ್ಲಿ ನಿಯಂತ್ರಕವು ಹೀಟರ್ ಅನ್ನು ನಿಯಂತ್ರಿಸುತ್ತದೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ ನಾನು ಡಿಸಿ ಮೋಟರ್ ನ ವೇಗವನ್ನು ನಿಯಂತ್ರಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ಅಗತ್ಯವಿರುವ ಕೆಲವು ವೇಗವನ್ನು ನಿರ್ದಿಷ್ಟಪಡಿಸಲಾಗಿದೆ ನಿಮಿಷಕ್ಕೆ 100 ರೆವೊಲ್ಯೂಷನ್ಸ್ ಅಥವಾ 100 RPM ಎಂದು ಹೇಳೋಣ ಪ್ರತಿಕ್ರಿಯೆ ಪಥದಲ್ಲಿ ವೇಗ ಸಂವೇದಕ ಇರುತ್ತದೆ ಅದು ಕೆಲವು ರೀತಿಯಲ್ಲಿ ವೇಗವನ್ನು ಗ್ರಹಿಸುತ್ತದೆ ವ್ಯತ್ಯಾಸವನ್ನು ಅವಲಂಬಿಸಿ ನಿಯಂತ್ರಕವು ಮೋಟರ್ ಅನ್ನು ಆನ್ ಮತ್ತು ಆಫ್ ಮಾಡಲು ವಿದ್ಯುತ್ ಸರಬರಾಜನ್ನು ಸಕ್ರಿಯಗೊಳಿಸುತ್ತದೆ ಇದರಿಂದಾಗಿ ವೇಗವನ್ನು ನಿರ್ವಹಿಸಲಾಗುತ್ತದೆ ನಿಯಂತ್ರಕದ ಪಾತ್ರದ ಕುರಿತು ಮಾತನಾಡುತ್ತಾ ವಿವಿಧ ರೀತಿಯ ನಿಯಂತ್ರಣ ಕಾರ್ಯವಿಧಾನಗಳು ಇರಬಹುದು ಆನ್ ಆಫ್ ನಿಯಂತ್ರಕ ಎಂದು ಕರೆಯಲ್ಪಡುವ ಈ ಸರಳ ರೀತಿಯ ನಿಯಂತ್ರಕದಿಂದ ಪ್ರಾರಂಭಿಸೋಣ ಆನ್ ಆಫ್ ನಿಯಂತ್ರಕ ಎಂದರೆ ಅಳತೆ ಮಾಡಿದ ಮೌಲ್ಯವು ಮೊದಲೇ ನಿಗದಿಪಡಿಸಿದ್ದಕ್ಕಿಂತ ಕಡಿಮೆ ಅಥವಾ ಹೆಚ್ಚಾಗಿದೆ ಎಂಬುದನ್ನು ಅವಲಂಬಿಸಿ ನಾವು ಸಾಧನವನ್ನು ಆನ್ ಅಥವಾ ಆಫ್ ಮಾಡುತ್ತೇವೆ ನಾನು ಹೇಳಿದಂತೆ ಇದು ಸರಳವಾದ ನಿಯಂತ್ರಕವಾಗಿದೆ ಇಲ್ಲಿ ನಾನು ನಿಯಂತ್ರಕವನ್ನು ಹೊಂದಿದ್ದೇನೆ ಎಂದು ನೀವು ಹೇಳಿದರೆ ಅಲ್ಲಿ ನಿಯಂತ್ರಣ ಸಂಕೇತವು ಕೇವಲ 2 ಹಂತಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಿಯಂತ್ರಕವು ಒಂದೇ ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ ಅದು 0 ಅಥವಾ 1 0 ಎಂದರೆ ಆಫ್ ಮತ್ತು 1 ಎಂದರೆ ಆನ್ ಆಗಿದೆ ಆದರೆ ಇದು ಔಟ್ಪುಟ್ ವೇರಿಯೇಬಲ್ನಲ್ಲಿ ಆಂದೋಲನಕ್ಕೆ ಕಾರಣವಾಗಬಹುದು ಈ ರೇಖಾಚಿತ್ರವನ್ನು ನೀವು ಇಲ್ಲಿ ನೋಡುತ್ತಿರುವಿರಿ ಇಲ್ಲಿ ನಾನು ತೋರಿಸುತ್ತಿರುವ ಗ್ರಾಫ್ ತಾಪಮಾನ ಮತ್ತು ಸಮಯದ ಗ್ರಾಫ್ ಆಗಿದೆ ನಾನು ಕುಳಿತಿರುವ ಕೋಣೆಯಲ್ಲಿ ತಾಪಮಾನವನ್ನು ಅಳೆಯುತ್ತಿದ್ದೇನೆ ಮತ್ತು ತಾಪಮಾನವನ್ನು ಒಂದು ಮೌಲ್ಯಕ್ಕೆ ಇರಿಸಿದ್ದೇನೆ ಅದು 27 ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳೋಣ ತಾಪಮಾನವು 27 ಕ್ಕಿಂತ ಕಡಿಮೆಯಿದ್ದಾಗ ಇದು ನನ್ನ ನಿಯಂತ್ರಕದ ಔಟ್ಪುಟ್ ಹೀಟರ್ ಆನ್ ಆಗಿದೆ ಆದ್ದರಿಂದ ತಾಪಮಾನವು ನಿಧಾನವಾಗಿ ಹೆಚ್ಚಾಗುತ್ತದೆ ಈಗ ಅದು ಈ ಸೆಟ್ ಮಟ್ಟವನ್ನು ದಾಟಿದ ತಕ್ಷಣ ನಾನು ಹೀಟರ್ ಅನ್ನು ಆಫ್ ಮಾಡುತ್ತೇನೆ ನಾವು ಹೀಟರ್ ಅನ್ನು ಆಫ್ ಮಾಡಿದ ತಕ್ಷಣ ನೀವು ನೋಡುತ್ತೀರಿ ತಾಪಮಾನವು ಇದ್ದಕ್ಕಿದ್ದಂತೆ ಕಡಿಮೆಯಾಗಲು ಪ್ರಾರಂಭಿಸುವುದಿಲ್ಲ ಏಕೆಂದರೆ ಹೀಟರ್ ಈಗಾಗಲೇ ಪ್ರಜ್ವಲಿಸುತ್ತಿದೆ ಆದ್ದರಿಂದ ತಾಪಮಾನವು ಇನ್ನೂ ಸ್ವಲ್ಪ ಸಮಯದವರೆಗೆ ಹೆಚ್ಚಾಗುತ್ತದೆ ನಂತರ ಅದು ಹೆಚ್ಚಾಗುವುದನ್ನು ನಿಲ್ಲಿಸುತ್ತದೆ ಹೀಗಾಗಿ ಇಲ್ಲಿ ಈ ರೀತಿಯ ಓವರ್ಶೂಟ್ ಇರುತ್ತದೆ ಇಲ್ಲಿ ಮತ್ತು ನಂತರ ನೀವು ಹೀಟರ್ ಅನ್ನು ಆಫ್ ಮಾಡಿದಾಗ ತಾಪಮಾನವು ಮತ್ತೆ ನಿಧಾನವಾಗಿ ಇಳಿಯಲು ಪ್ರಾರಂಭಿಸುತ್ತದೆ ನಂತರ ನೀವು ಮತ್ತೆ ಹೀಟರ್ ಅನ್ನು ಆನ್ ಮಾಡಿ ಮತ್ತೆ ಹೀಟರ್ ಕಾಯಿಲ್ ಬಿಸಿಯಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಮತ್ತೆ ಇಳಿಯುತ್ತದೆ ಮತ್ತು ಮತ್ತೆ ಈ ಪ್ರಕ್ರಿಯೆಯು ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ನಿರಂತರ ಆಂದೋಲನ ಇರುತ್ತದೆ ಎಂದು ನೀವು ನೋಡುತ್ತೀರಿ ಈ ರೀತಿ ಏರುವುದು ಇಳಿಯುವುದು ಏರುವುದು ಇಳಿಯುವುದು ಮುಂದುವರಿಯುತ್ತದೆ ಇದು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಬಹಳ ಸ್ಥಿರವಾಗಿರುತ್ತದೆ ಎಂದು ಅಲ್ಲ ಅದು 26 28 26 28 ಎನ್ನುವಂತೆ ಹೋಗುತ್ತದೆ ಕೋಣೆಯ ತಾಪನದಂತಹ ಅಪ್ಲಿಕೇಶನ್ಗಳಿಗೆ ಈ ರೀತಿಯ ನಿಯಂತ್ರಕವು ತುಂಬಾ ಒಳ್ಳೆಯದು ಅಲ್ಲಿ ಸಣ್ಣ ಮಟ್ಟದ ವ್ಯತ್ಯಾಸವು ಅಪ್ರಸ್ತುತವಾಗುತ್ತದೆ ಆದರೆ ನೀವು ನಿಯತಾಂಕವನ್ನು ಬಹಳ ನಿಕಟವಾಗಿ ನಿಯಂತ್ರಿಸಬೇಕಾದ ಕೆಲವು ಅಪ್ಲಿಕೇಶನ್ಗಳಿವೆ ಅಲ್ಲಿ ನೀವು ಈ ರೀತಿಯ ಸರಳ ನಿಯಂತ್ರಕವನ್ನು ಬಳಸಲಾಗುವುದಿಲ್ಲ ನೀವು ಸ್ವಲ್ಪ ಹೆಚ್ಚು ಅತ್ಯಾಧುನಿಕವಾದದ್ದನ್ನು ಹೊಂದಬಹುದು ನಾವು ಅನುಪಾತದ ನಿಯಂತ್ರಕವನ್ನು ಬಳಸಬಹುದು ಮತ್ತು ಅದನ್ನು P ನಿಯಂತ್ರಕ ಎಂದು ಕರೆಯಬಹುದು ಇದು ಏನು ಮಾಡುತ್ತದೆ ಇಲ್ಲಿ ನನ್ನ ನಿಯಂತ್ರಕ ಡಿಜಿಟಲ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತಿಲ್ಲ ಆದರೆ ಅನಲಾಗ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತಿದೆ ಅದು ನನ್ನ ದೋಷಕ್ಕೆ ಅನುಪಾತದಲ್ಲಿರುತ್ತದೆ ನನ್ನ ಕೋಣೆಯ ಉಷ್ಣಾಂಶವನ್ನು ನಾನು ನೋಡಿದರೆ ಮತ್ತು ನನ್ನ ಸೆಟ್ ತಾಪಮಾನವು ವಿಭಿನ್ನವಾಗಿದ್ದರೆ ನಾನು ಹೆಚ್ಚಿನ ವೋಲ್ಟೇಜ್ ಅನ್ನು ಹೀಟರ್ಗೆ ಕಳುಹಿಸಿದ್ದೇನೆ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿದೆ ಎಂದು ನಾನು ನೋಡಿದರೆ ನಾನು ಹೀಟರ್ಗೆ ಕಡಿಮೆ ವೋಲ್ಟೇಜ್ ಕಳುಹಿಸಿದ್ದೇನೆ ಆದ್ದರಿಂದ ಹೀಟರ್ ಇದ್ದಕ್ಕಿದ್ದಂತೆ ತುಂಬಾ ಬಿಸಿಯಾಗುವುದಿಲ್ಲ ಮತ್ತು ಇಲ್ಲಿ ಓವರ್ಶೂಟ್ ಇದೆ ಆದರೆ ವ್ಯತ್ಯಾಸವು ತುಂಬಾ ಹೆಚ್ಚಾಗಿದ್ದರೆ ನಾನು ಹೆಚ್ಚಿನ ವೋಲ್ಟೇಜ್ ಕಳುಹಿಸಿದ್ದೇನೆ ಆದ್ದರಿಂದ ಹೀಟರ್ ತ್ವರಿತವಾಗಿ ಬಿಸಿಯಾಗುತ್ತದೆ ಇದರಿಂದ ಅದು ಬೇಗನೆ ಸೆಟ್ ಮೌಲ್ಯವನ್ನು ಪಡೆಯುತ್ತದೆ ಮತ್ತೆ ಅದೇ ರೇಖಾಚಿತ್ರವನ್ನು ನೋಡಿದರೆ ನಿಮ್ಮ ದೋಷ e ಆಗಿದ್ದರೆ ನಿಮ್ಮ ನಿಯಂತ್ರಣ ಸಂಕೇತವು e ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ e 0 ಆಗಿದ್ದರೆ ನೀವು ಯಾವುದೇ ಸರಿಪಡಿಸುವ ಸಂಕೇತವನ್ನು ಕಳುಹಿಸುತ್ತಿಲ್ಲ ನೀವು ಯಾವುದೇ ಮಟ್ಟದಲ್ಲಿ ಇದ್ದರೂ ಅದನ್ನು ಅಲ್ಲಿಯೇ ಬಿಡಿ ಅದು ಹೀಗೆ ಕಾರ್ಯನಿರ್ವಹಿಸುತ್ತದೆ ಆನ್ ಆಫ್ ನಿಯಂತ್ರಕಕ್ಕೆ ಹೋಲಿಸಿದರೆ ಈ ಅನುಪಾತದ ನಿಯಂತ್ರಕದಿಂದ ನೀವು ಪಡೆಯುತ್ತಿರುವ ಪ್ರಯೋಜನವೇನು ದೋಷವು ಹೆಚ್ಚಾಗಿದ್ದರೆ ನೀವು ಹೆಚ್ಚಾದ ಸರಿಪಡಿಸುವ ಸಂಕೇತವನ್ನು ಕಳುಹಿಸುತ್ತೀರಿ ಇದರಿಂದ ದೋಷವನ್ನು ಶೀಘ್ರವಾಗಿ ಕಡಿಮೆ ಮಾಡಬಹುದು ಆದ್ದರಿಂದ ಪ್ರತಿಕ್ರಿಯೆ ಸಮಯ ಕಡಿಮೆಯಾಗುತ್ತದೆ ಆದರೆ ಓವರ್ಶೂಟ್ ಇನ್ನೂ ಇರುತ್ತದೆ ಅದು ಹೆಚ್ಚಾಗಬಹುದು ಮತ್ತು ಅದು ಮತ್ತೆ ಇಳಿಯಬಹುದು ಈ ರೀತಿಯ ಓವರ್ಶೂಟಿಂಗ್ ಇನ್ನೂ ಇರುತ್ತದೆ ಏಕೆಂದರೆ ನೀವು ಇನ್ನೂ ನಿಯಂತ್ರಣ ಸಂಕೇತವನ್ನು ಕಳುಹಿಸುತ್ತಿದ್ದೀರಿ ಅದು ಪ್ಯಾರಾಮೀಟರ್ ನ ಮೌಲ್ಯವನ್ನು ಒಂದು ರೀತಿಯಲ್ಲಿ ಬದಲಾಯಿಸುತ್ತದೆ ಮತ್ತು ನೀವು ಅದನ್ನು ತಕ್ಷಣವೇ ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಕೆಲವು ಓವರ್ಶೂಟ್ ಇರುತ್ತದೆ ಆದ್ದರಿಂದ ಮುಂದಿನ ಹಂತದಲ್ಲಿ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಅದಕ್ಕೆ ಮತ್ತೊಂದು ಸೇರ್ಪಡೆ ಮಾಡುತ್ತೀರಿ ವ್ಯುತ್ಪನ್ನ ಪರಿಕಲ್ಪನೆಯನ್ನು ಪ್ರಮಾಣಾನುಗುಣ ಮತ್ತು ಡಿರೈವೆಟಿವ್ ನಿಯಂತ್ರಕವನ್ನು ಸೇರಿಸಿ ಏಕೆಂದರೆ ಪ್ರಮಾಣಾನುಗುಣ ನಿಯಂತ್ರಕದಲ್ಲಿ ನಾನು ಓವರ್ಶೂಟ್ನ ಸಮಸ್ಯೆ ಇದೆ ಎಂದು ಉಲ್ಲೇಖಿಸಿದ್ದೇನೆ ಡಿರೈವೆಟಿವ್ ಭಾಗದಲ್ಲಿ ನೀವು ಎಷ್ಟು ವೇಗವಾಗಿ ಸೆಟ್ ಪಾಯಿಂಟ್ ಅನ್ನು ಸಮೀಪಿಸುತ್ತಿದ್ದೀರಿ ಎಂಬ ಅಂಶವನ್ನು ಸಹ ನೀವು ನೋಡಿಕೊಳ್ಳುತ್ತಿದ್ದೀರಿ ಡಿರೈವೆಟಿವ್ ಎಂದರೆ ವ್ಯತ್ಯಾಸ ಅಳತೆ ಮಾಡಲಾದ ವೇರಿಯೇಬಲ್ನ ಕೊನೆಯ ಮೌಲ್ಯವು ಅಳತೆ ಮಾಡಿದ ವೇರಿಯೇಬಲ್ನ ಪ್ರಸ್ತುತ ಮೌಲ್ಯವನ್ನು ಮೈನಸ್ ಮಾಡುತ್ತದೆ ಆದ್ದರಿಂದ ಡಿರೈವೆಟಿವ್ ಪ್ರಸ್ತುತ ಅಳತೆ ಮತ್ತು ಹಿಂದಿನ ಅಳತೆಯ ನಡುವಿನ ವ್ಯತ್ಯಾಸದ ಅಳತೆಯಾಗಿದೆ ನೀವು ನಿರಂತರವಾಗಿ ಔಟ್ಪುಟ್ ವೇರಿಯೇಬಲ್ ಅನ್ನು ಗ್ರಹಿಸುತ್ತೀರಿ ಹಿಂದಿನ ಬಾರಿ ತಾಪಮಾನವು 21 ಆಗಿದ್ದಲ್ಲಿ ಈಗ ಅದು 23 ಆಗಿರುವುದನ್ನು ನೀವು ನೋಡಿದ್ದೀರಿ ಆದ್ದರಿಂದ ಇದು 2 ಡಿಗ್ರಿ ಹೆಚ್ಚಾಗಿದೆ ಅಂದರೆ ವೇಗವಾಗಿ ಹೆಚ್ಚುತ್ತಿದೆ ಆದ್ದರಿಂದ ಓವರ್ಶೂಟ್ ಇರದಷ್ಟು ಪ್ರಮಾಣವನ್ನು ನೀವು ಕಡಿಮೆ ಮಾಡಬೇಕು ಇಲ್ಲಿ ನೀವು ಉತ್ಪಾದಿಸುತ್ತಿರುವ ನಿಯಂತ್ರಣ ಸಂಕೇತವು ದೋಷಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಅದು ವ್ಯತ್ಯಾಸಕ್ಕೆ ಕೂಡ ಅನುಪಾತದಲ್ಲಿರುತ್ತದೆ ಇದರರ್ಥ ಪ್ರಸ್ತುತ ಅಳತೆ ಮಾಡಿದ ಮೌಲ್ಯವನ್ನು ಈ ಹಿಂದೆ ಅಳತೆ ಮಾಡಿದ ಮೌಲ್ಯದಿಂದ ಕಳೆಯಲಾಗಿದೆ ಇದು ನಿಮ್ಮ ವ್ಯುತ್ಪನ್ನವಾಗಿದೆ ಆದ್ದರಿಂದ ಇದು ಸಹಜವಾಗಿ ಈ ಎರಡಕ್ಕೂ ಅನುಪಾತದಲ್ಲಿರುತ್ತದೆ ಅನುಪಾತದ ಸ್ಥಿರತೆಯು ಎರಡು ಪ್ರಕರಣಗಳಿಗೆ ಭಿನ್ನವಾಗಿರಬಹುದು ಏಕೆಂದರೆ ನೀವು ಟ್ಯೂನ್ ಮಾಡಲು ಬಯಸಬಹುದು ಹಾಗಾಗಿ ನೀವು ಪ್ರಮಾಣಾನುಗುಣವಾಗಿ ಅಥವಾ ಡಿರೈವೆಟಿವ್ ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ಓವರ್ಶೂಟ್ ಅನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ PD ನಿಯಂತ್ರಕ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ನೀವು ಗುರಿಯನ್ನು ವೇಗವಾಗಿ ತಲುಪುತ್ತಿರುವಾಗ ನೀವು ನಿಯಂತ್ರಣ ಸಂಕೇತವನ್ನು ಕಡಿಮೆಗೊಳಿಸುತ್ತೀರಿ ಇದರಿಂದ ಓವರ್ಶೂಟ್ ಕಡಿಮೆ ಇರುತ್ತದೆ ಆದರೆ ಒಂದು ವಿಷಯವಿದೆ ಈ PD ನಿಯಂತ್ರಕಗಳು P ನಿಯಂತ್ರಕಕ್ಕಿಂತ ನಿಧಾನವಾಗಿವೆ ಏಕೆಂದರೆ ನೀವು ಉದ್ದೇಶಪೂರ್ವಕವಾಗಿ ಒಮ್ಮುಖದ ಪ್ರಮಾಣವನ್ನು ನಿಧಾನಗೊಳಿಸುತ್ತಿದ್ದೀರಿ ಅದು ಹತ್ತಿರದಲ್ಲಿದ್ದರೆ ನೀವು ಅದನ್ನು ನಿಧಾನಗೊಳಿಸುತ್ತೀರಿ ಅದಕ್ಕಾಗಿಯೇ ಅದು ಕಡಿಮೆ ಇದೆ ಆದರೆ ಅಸ್ಸಿಲೇಷನ್ ಕಡಿಮೆ ಇರುತ್ತದೆ ಮತ್ತು ಓವರ್ಶೂಟ್ ಕೂಡ ಕಡಿಮೆ ಇರುತ್ತದೆ ಆದರೆ ಒಂದು ನ್ಯೂನತೆಯೆಂದರೆ PD ನಿಯಂತ್ರಣದಲ್ಲಿ ಔಟ್ಪುಟ್ ಸೆಟ್ ಪಾಯಿಂಟ್ಗೆ ಹತ್ತಿರವಾಗುತ್ತದೆ ಇದರರ್ಥ ದೋಷವು ಚಿಕ್ಕದಾಗಿದೆ ಆದರೆ ದೋಷಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಂಗ್ರಹಗೊಳ್ಳುತ್ತವೆ ನಾವು ಸಣ್ಣ ಪ್ರಮಾಣದ ದೋಷವನ್ನು ಅನುಮತಿಸಿದರೆ ಈ ದೋಷಗಳು ಸೇರ್ಪಡೆಗೊಳ್ಳುತ್ತಾ ಇರುತ್ತವೆ ಆದ್ದರಿಂದ ನೀವು ಮೂರನೇ ನಿಯತಾಂಕವಾದ ಇಂಟಿಗ್ರಲ್ ಅನ್ನು ಸಹ ಪರಿಗಣಿಸಬೇಕಾಗಿದೆ ಇಂಟಿಗ್ರಲ್ ನ ಗಣಿತದ ಪರಿಕಲ್ಪನೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಂಕಲನವಾಗಿದೆ ನೀವು ದೋಷಗಳನ್ನು ಸೇರಿಸಿದರೆ ಇದು ಇಂಟಿಗ್ರಲ್ ಮೌಲ್ಯವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ಮೂರನೆಯ ಪಾಯಿಂಟ್ ಅನ್ನು ಸೇರಿಸಬಹುದು ಅಲ್ಲಿ ಕಾಲಾನಂತರದಲ್ಲಿ ನೀವು ಎಷ್ಟು ದೋಷವನ್ನು ಸಂಗ್ರಹಿಸುತ್ತಿದ್ದೀರಿ ಎಂದು ಇದು ನಿಮಗೆ ನೀಡುತ್ತದೆ ನಿಮ್ಮ ನಿಯಂತ್ರಣ ಅಭಿವ್ಯಕ್ತಿಯಲ್ಲಿ ನೀವು ಈ ಮೂರನೆಯ ಟರ್ಮ್ ಸೇರಿಸುತ್ತೀರಿ ಒಂದು ನಿಮ್ಮ P ಆಗಿರುವ ದೋಷಕ್ಕೆ ಅನುಪಾತದಲ್ಲಿರುತ್ತದೆ ಒಂದು D ಎಂಬ ಡಿರೈವೆಟಿವ್ಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಇಲ್ಲಿ ಒಂದು ಕ್ಯುಮುಲೇಟಿವ್ ದೋಷಕ್ಕೆ ಅನುಪಾತದಲ್ಲಿರುತ್ತದೆಅದು 1 ಒಟ್ಟಿಗೆ ತೆಗೆದುಕೊಂಡ 3 ಅನ್ನು PID ನಿಯಂತ್ರಕ ಎಂದು ಕರೆಯಲಾಗುತ್ತದೆ PID ನಿಯಂತ್ರಕ ಎನ್ನುವುದು ಇದನ್ನೇ ಇದು ನಿಸ್ಸಂಶಯವಾಗಿ ಅತ್ಯಂತ ಶಕ್ತಿಯುತವಾಗಿದೆ ಆದರೆ ಈಗ ನಾವು ಟ್ಯೂನ್ ಮಾಡಲು 3 ವಿಭಿನ್ನ ವಿಷಯಗಳನ್ನು ಹೊಂದಿರುವುದರಿಂದ ನಿರ್ದಿಷ್ಟ ಅಪ್ಲಿಕೇಶನ್ಗೆ ಅನುಪಾತದ 3 ಸ್ಥಿರಾಂಕಗಳು ಯಾವುವು ಎಂಬುದು ಕಠಿಣ ಪ್ರಶ್ನೆಯಾಗಿದೆ ನೀವು ಸೆಟ್ ಪಾಯಿಂಟ್ ಹೊಂದಿದ್ದೀರಿ ನೀವು ಅಳತೆ ಮಾಡುವ ಕಾರ್ಯವಿಧಾನವನ್ನು ಹೊಂದಿದ್ದೀರಿ ನೀವು ಪ್ರಮಾಣಾನುಗುಣವಾದ ನಿಯಂತ್ರಕ ಇಂಟಿಗ್ರಲ್ ಭಾಗ ಡಿರೈವೆಟಿವ್ ಭಾಗವನ್ನು ಹೊಂದಿದ್ದೀರಿನೀವು ಈ ಮೂರನ್ನೂ ಸೇರಿಸುತ್ತೀರಿ Kp Ki ಮತ್ತು Kd ಅನುಪಾತದ ಮೂರು ವಿಭಿನ್ನ ಸ್ಥಿರಾಂಕಗಳು ಇರಬಹುದು ಮತ್ತು ನೀವು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ಪ್ರಕ್ರಿಯೆಗೆ ಏಕೀಕೃತ ನಿಯಂತ್ರಣ ಸಂಕೇತವನ್ನು ರಚಿಸುತ್ತೀರಿ ಟ್ಯೂನ್ ಮಾಡಲು ತುಂಬಾ ಕಷ್ಟ ಎಂದು ನಾನು ನಿಮಗೆ ಹೇಳಿದ್ದೆ ಆದರೆ ಒಮ್ಮೆ ನೀವು ಅದನ್ನು ಟ್ಯೂನ್ ಮಾಡಿದ ನಂತರ ಇದು ಎಲ್ಲರ ನಡುವೆ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ PID ನಿಯಂತ್ರಕವು ಈ ಅರ್ಥದಲ್ಲಿ ಮತ್ತು ಎಂಬೆಡೆಡ್ ಸಿಸ್ಟಮ್ ಅಪ್ಲಿಕೇಶನ್ಗಳಲ್ಲಿ ಉತ್ತಮವಾಗಿದೆ ಏಕೆಂದರೆ ನೀವು ಕೆಲವು ಉಪಕರಣಗಳನ್ನು ನಿಯಂತ್ರಿಸುವ ಬಗ್ಗೆ ಮಾತನಾಡುತ್ತಿದ್ದೀರಿ ಮತ್ತು ಇವೆಲ್ಲವೂ ಪ್ರತಿಕ್ರಿಯೆ ನಿಯಂತ್ರಣ ವ್ಯವಸ್ಥೆಗಳು ರೆಫ್ರಿಜರೇಟರ್ ನಂತಹ ಕೆಲವು ಉಪಕರಣಗಳಿಗೆ ಸೂಕ್ತವಾದ ನಿಯಂತ್ರಣ ವಿಧಾನವನ್ನು ನೀವು ಆಯ್ಕೆ ಮಾಡಬಹುದು ಇದಕ್ಕಾಗಿ ಆನ್ ಆಫ್ ನಿಯಂತ್ರಣವು ಸಾಕಷ್ಟು ಉತ್ತಮವಾಗಿರುತ್ತದೆ ಆದರೆ ನೀವು ಹೆಚ್ಚು ಅತ್ಯಾಧುನಿಕ ಅಪ್ಲಿಕೇಶನ್ಗಳಲ್ಲಿ PD ನಿಯಂತ್ರಣ ಅಥವಾ PID ನಿಯಂತ್ರಣವನ್ನು ಹೊಂದಬಹುದು ಅಲ್ಲಿ ಔಟ್ಪುಟ್ನಲ್ಲಿನ ದೋಷಗಳಲ್ಲಿ ನಿರ್ದಿಷ್ಟ ಮಿತಿಯನ್ನು ಮೀರಿ ಸಹಿಸಲಾಗುವುದಿಲ್ಲ ವ್ಯತ್ಯಾಸಗಳನ್ನು ಟೇಬಲ್ ಸಂಕ್ಷಿಪ್ತಗೊಳಿಸುತ್ತದೆ ಆದರೆ ಈ ಎಲ್ಲ ವಿಷಯಗಳು ನಿಜವಾಗಿಯೂ ಅಗತ್ಯವಿಲ್ಲ ನೀವು ಅಪ್ಲಿಕೇಶನ್ನಲ್ಲಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ನಿಯತಾಂಕದ ಬಗ್ಗೆ ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ನಂತರ ನೀವು ಸೂಕ್ತವಾದ ನಿಯಂತ್ರಣ ವಿಧಾನವನ್ನು ಆಯ್ಕೆ ಮಾಡಬಹುದು ನಾವು ಸರಳತೆಗಾಗಿ ತೋರಿಸುತ್ತಿರುವ ಪ್ರಯೋಗಗಳಲ್ಲಿ ನಾವು ಆನ್ ಆಫ್ ರೀತಿಯ ನಿಯಂತ್ರಣವನ್ನು ಬಳಸುತ್ತಿದ್ದೇವೆ ಏಕೆಂದರೆ ಅದನ್ನು ತೋರಿಸುವುದು ಸುಲಭ ಮತ್ತು ಪ್ರೋಗ್ರಾಂ ಅನ್ನು ಬರೆಯುವುದು ಸುಲಭ ಏಕೆಂದರೆ ನೀವು ಆನ್ ಆಫ್ ನಿಯಂತ್ರಣವನ್ನು ಬಳಸುತ್ತೀರೋ ಅಥವಾ PID ನಿಯಂತ್ರಣವನ್ನು ಬಳಸುತ್ತೀರೋ ಎಂಬುದು ನಿಮ್ಮ ಸಾಫ್ಟ್ವೇರ್ ಅನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಮತ್ತು ಹಾರ್ಡ್ವೇರ್ಗೆ ಇದರೊಂದಿಗೆ ಯಾವುದೇ ಸಂಬಂಧವಿಲ್ಲ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಇಲ್ಲಿ ನಾವು ಕೆಲವು ಮೂಲಭೂತ ಪರಿಕಲ್ಪನೆಗಳೊಂದಿಗೆ ನಿಯಂತ್ರಣ ವ್ಯವಸ್ಥೆಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ಪ್ರತಿಕ್ರಿಯೆ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ದೋಷಗಳು ಮತ್ತು ಇತರ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಕಡಿಮೆ ಮಾಡಲು ನಿಯಂತ್ರಣ ಸಂಕೇತವನ್ನು ಉತ್ಪಾದಿಸುವ ಕೆಲವು ಪ್ರಮಾಣಿತ ವಿಧಾನಗಳನ್ನು ಚರ್ಚಿಸಿದ್ದೇವೆ ಧನ್ಯವಾದಗಳು